ಕೋರ್ಸ್ನ 4 ನೇ ವಾರಕ್ಕೆ ಸ್ವಾಗತ ಈ ವಾರದಲ್ಲಿ ನಾನು ನಿಮ್ಮನ್ನು ವಿವಿಧ ಮೈಕ್ರೊಕಂಟ್ರೋಲರ್ ಬೋರ್ಡ್ಗಳ ವಿವರಣೆಗೆ ಕರೆದೊಯ್ಯುತ್ತೇನೆ ಮತ್ತು ನಿರ್ದಿಷ್ಟವಾಗಿ ನಾನು ಎರಡು ಬೋರ್ಡ್ ಗಳ ಬಗ್ಗೆ ಚರ್ಚಿಸುತ್ತೇನೆ ಒಂದು ಎಸ್ಟಿಎಂ ಬೋರ್ಡ್ ಮತ್ತು ಇನ್ನೊಂದು ಆರ್ಡುನೊ ಬೋರ್ಡ್ ಮತ್ತು ಈ ಎರಡು ಬೋರ್ಡ್ಗಳನ್ನು ಬಳಸಿಕೊಂಡು ನೀವು ನಿರ್ದಿಷ್ಟವಾಗಿ ಹೇಗೆ ಪ್ರೋಗ್ರಾಂ ಮಾಡಬಹುದು ಎಂಬುದನ್ನು ಸಹ ನಾನು ನಿಮಗೆ ತೋರಿಸುತ್ತೇನೆ ಇತರ ಡೆವಲಪ್ಮೆಂಟ್ ಬೋರ್ಡ್ಗಳೂ ಇವೆ ಆದರೆ ಈ ಪಠ್ಯದಲ್ಲಿ ನಾವು ಈ ಎರಡು ನಿರ್ದಿಷ್ಟ ಬೋರ್ಡ್ಗಳನ್ನು ಗಣನೆಗೆ ತೆಗೆದುಕೊಳ್ಳುವ ಅವಕಾಶವನ್ನು ಪಡೆದುಕೊಳ್ಳುತ್ತೇವೆ ಮತ್ತು ಈ ಎರಡು ಬೋರ್ಡ್ಗಳ ಆಧಾರದ ಮೇಲೆ ನಾವು ಪ್ರಯೋಗಗಳನ್ನು ಚರ್ಚಿಸುತ್ತೇವೆ ಈ ಉಪನ್ಯಾಸದಲ್ಲಿ ಒಳಗೊಂಡಿರುವ ಪರಿಕಲ್ಪನೆಗಳು ಈ ರೀತಿಯಾಗಿವೆ ನಾನು ಮೈಕ್ರೊಕಂಟ್ರೋಲರ್ ಬೋರ್ಡ್ಗಳನ್ನು ಪರಿಚಯಿಸುತ್ತೇನೆ ಮೈಕ್ರೊಕಂಟ್ರೋಲರ್ ಎಂದರೇನು ಎಂದು ನಮಗೆ ಈಗಾಗಲೇ ತಿಳಿದಿದೆ ನಾನು ಎರಡು ಬೋರ್ಡ್ಗಳ ಬಗ್ಗೆ ಚರ್ಚಿಸುತ್ತೇನೆ ಒಂದು ಎಸ್ಟಿಎಂ32ಎಫ್401 ಬೋರ್ಡ್ ಮತ್ತು ಇನ್ನೊಂದು ಆರ್ಡುನೊ ಯುಎನ್ಒ ಈ ಕೋರ್ಸ್ನಲ್ಲಿ ನಾವು ಮಾಡಲಿರುವ ಎಲ್ಲಾ ಪ್ರಯೋಗಗಳು ಈ ಎರಡು ಬೋರ್ಡ್ಗಳನ್ನು ಆಧರಿಸಿವೆ ಮೈಕ್ರೊಕಂಟ್ರೋಲರ್ ಬೋರ್ಡ್ ಎಂದರೇನು ಎಂಬುದರ ಕುರಿತು ಮಾತನಾಡುತ್ತೇನೆ ಮೈಕ್ರೊಕಂಟ್ರೋಲರ್ ಮೆಮೊರಿ ಮತ್ತು ಇತರ ಅಗತ್ಯ ಬಾಹ್ಯ I O ಘಟಕಗಳನ್ನು ಒಳಗೊಂಡಿರುವ ಸ್ವತಂತ್ರ ಡೆವಲಪ್ಮೆಂಟ್ ಬೋರ್ಡ್ ಎಂದು ನಾವು ಇದನ್ನು ವ್ಯಾಖ್ಯಾನಿಸಬಹುದು ಇದನ್ನು ಏಕೆ ಬಳಸಲಾಗುತ್ತದೆ ಎಂಬೆಡೆಡ್ ಅಪ್ಲಿಕೇಶನ್ಗಳ ವೇಗದ ಅಭಿವೃದ್ಧಿಗೆ ಇದನ್ನು ಬಳಸಲಾಗುತ್ತದೆ ಮತ್ತು ಇದನ್ನು ಸಾಮಾನ್ಯವಾಗಿ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ನಲ್ಲಿ ನಿರ್ಮಿಸಲಾಗಿದೆ ಇದನ್ನು ಪಿಸಿಬಿ ಎಂದು ಕರೆಯಲಾಗುತ್ತದೆ ಇದು ಪ್ರಯೋಗಕ್ಕೆ ಅಗತ್ಯವಿರುವ ಎಲ್ಲಾ ಅಂಶಗಳನ್ನು ಒಳಗೊಂಡಿದೆ ಎಂಬೆಡೆಡ್ ಅಪ್ಲಿಕೇಶನ್ಗಳ ವೇಗದ ಅಭಿವೃದ್ಧಿಗೆ ಮೈಕ್ರೊಕಂಟ್ರೋಲರ್ ಬೋರ್ಡ್ಗಳನ್ನು ಬಳಸಲಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ನಾವು ಸಾಕಷ್ಟು ಎಂಬೆಡೆಡ್ ಅಪ್ಲಿಕೇಶನ್ಗಳನ್ನು ನೋಡುತ್ತೇವೆ ನೀವು ಒಂದು ಸಣ್ಣ ಉದಾಹರಣೆಯ ಬಗ್ಗೆ ಯೋಚಿಸಿದರೆ ನಾವು ಹೊಗೆ ಶೋಧಕವನ್ನು ಹೇಳೋಣ ಅದು ಏನು ಇದು ಒಂದು ನಿರ್ದಿಷ್ಟ ಕೋಣೆಯೊಳಗೆ ಅಥವಾ ನಿರ್ದಿಷ್ಟ ಪ್ರದೇಶದೊಳಗೆ ಹೊಗೆಯನ್ನು ಪತ್ತೆಹಚ್ಚುವ ಒಂದು ವ್ಯವಸ್ಥೆಯಾಗಿದೆ ಅಂತಹ ಸಂದರ್ಭದಲ್ಲಿ ನಿಮಗೆ ಏನು ಬೇಕು ನಿಮಗೆ ಹಲವಾರು ಇತರ ಇನ್ಪುಟ್ ಔಟ್ಪುಟ್ ಸಾಧನಗಳು ಬೇಕಾಗುತ್ತವೆ ಆದರೆ ಹೆಚ್ಚು ನಿರ್ದಿಷ್ಟವಾಗಿ ನಿಮಗೆ ಮೈಕ್ರೊಕಂಟ್ರೋಲರ್ ಬೋರ್ಡ್ ಅಗತ್ಯವಿರುತ್ತದೆ ಅದರ ಮೂಲಕ ನೀವು ಕೆಲವು ಅನಲಾಗ್ ಮೌಲ್ಯಗಳನ್ನು ಓದುವ ಸಂವೇದಕವನ್ನು ಸಂಪರ್ಕಿಸುತ್ತೀರಿ ಅದು ಕೋಣೆಯೊಳಗಿನ ಹೊಗೆಯ ಸಂಬಂಧದಲ್ಲಿರುತ್ತದೆ ಮತ್ತು ಇದು ಡಿಜಿಟಲ್ ಆಗಿ ಕೆಲವು ಮೌಲ್ಯಕ್ಕೆ ಪರಿವರ್ತಿಸುತ್ತದೆ ತದನಂತರ ಕೋಣೆಯೊಳಗೆ ಹೊಗೆ ಇದೆಯೋ ಇಲ್ಲವೋ ಎಂದು ಕಂಡುಹಿಡಿಯಲು ನಾವು ಕೆಲವು ರೀತಿಯ ಕಾರ್ಯಾಚರಣೆಯನ್ನು ಮಾಡುತ್ತೇವೆ ಆ ಪತ್ತೆಯ ಆಧಾರದ ಮೇಲೆ ವಿವಿಧ ಕೆಲಸಗಳನ್ನು ಮಾಡಬಹುದು ಒಂದು ವಿಷಯವೆಂದರೆ ಬಝರ್ ಆನ್ ಆಗಿರಬಹುದು ತದನಂತರ ನೀವು ನಿಜವಾಗಿಯೂ ಧ್ವನಿಯನ್ನು ಕೇಳಬಹುದು ಮೈಕ್ರೊಕಂಟ್ರೋಲರ್ ಬೋರ್ಡ್ಗಳು ಎಷ್ಟು ಶಕ್ತಿಯುತವಾಗಿವೆಯೆಂದರೆ ಎಲ್ಲಾ ಇನ್ಪುಟ್ ಔಟ್ಪುಟ್ ಪೋರ್ಟ್ಗಳು ಅದರೊಂದಿಗೆ ಬರುತ್ತವೆ ಉದಾಹರಣೆಗೆ ನೀವು ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಲು ಸಂವೇದಕದೊಂದಿಗೆ ಬಜರ್ ಇತ್ಯಾದಿಗಳೊಂದಿಗೆ ನೇರವಾಗಿ ಸಂಪರ್ಕಿಸಬಹುದು ಈ ಎಂಬೆಡೆಡ್ ಸಿಸ್ಟಮ್ ಅಭಿವೃದ್ಧಿಯ ಬಗ್ಗೆ ನಾವು ಮಾತನಾಡುವಾಗ ಇದು ಎರಡು ಪ್ರಮುಖ ಅಂಶಗಳನ್ನು ಒಳಗೊಂಡಿರುತ್ತದೆ ಒಂದು ಡೆವಲಪ್ಮೆಂಟ್ ಬೋರ್ಡ್ ಅದು ಅಗತ್ಯವಿರುವ ಹಾರ್ಡ್ವೇರ್ ಮತ್ತು ಇನ್ನೊಂದು ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ ನಾವು ಅದನ್ನು ಐಡಿಇ ಎಂದು ಕರೆಯುತ್ತೇವೆ ಅದು ಸಾಫ್ಟ್ವೇರ್ ಆದ್ದರಿಂದ ನಾವು ಸಿಸ್ಟಮ್ ಅನ್ನು ವಿನ್ಯಾಸಗೊಳಿಸುವ ಬಗ್ಗೆ ಯೋಚಿಸಿದಾಗ ಈ ಎರಡು ವಿಷಯಗಳು ಬೇಕಾಗುತ್ತವೆ ನಮಗೆ ಹಾರ್ಡ್ವೇರ್ ಅಗತ್ಯವಿದೆ ಅದು ಬೋರ್ಡ್ ಆದರೆ ನಾವು ಅದನ್ನು ಹೇಗೆ ಪ್ರೋಗ್ರಾಂ ಮಾಡುತ್ತೇವೆ ನಾವು ಅದರೊಂದಿಗೆ ಕೆಲವು ಸಾಫ್ಟ್ವೇರ್ ಅನ್ನು ಹೊಂದಿರಬೇಕು ಅದರ ಮೂಲಕ ನಾವು ಅದನ್ನು ಪ್ರೋಗ್ರಾಂ ಮಾಡಬಹುದು ಎರಡು ಬೋರ್ಡ್ಗಳಿಗೆ ನಾವು ಬಳಸಲಿರುವ ವಿವಿಧ ರೀತಿಯ ಐಡಿಇ ಯಾವುವು ಎಂಬುದನ್ನೂ ನಾವು ಪರಿಶೀಲಿಸುತ್ತೇವೆ ಈಗ ನಾವು ಸಿಸ್ಟಮ್ ಅನ್ನು ವಿನ್ಯಾಸಗೊಳಿಸಲು ಪ್ರಯತ್ನಿಸಿದಾಗ ನಾವು ಯಾವ ರೀತಿಯ ಡೆವಲಪ್ಮೆಂಟ್ ಬೋರ್ಡ್ಅನ್ನು ಬಳಸಬೇಕು ಎಂದು ನಾವು ಯಾವಾಗಲೂ ಯೋಚಿಸುತ್ತೇವೆ ಆ ನಿಟ್ಟಿನಲ್ಲಿ ಯಾವ ಡೆವಲಪ್ಮೆಂಟ್ ಬೋರ್ಡ್ ಬಳಸಬೇಕು ಎಂಬುದು ಈ ಕೆಳಗಿನ ವೈಶಿಷ್ಟ್ಯಗಳನ್ನು ಆಧರಿಸಿದೆ ಒಂದು ಬಸ್ ಪ್ರಕಾರ ಮತ್ತೊಂದು ಪ್ರೊಸೆಸರ್ ಪ್ರಕಾರ ನಾವು ಯಾವ ರೀತಿಯ ಪ್ರೊಸೆಸರ್ ಬಳಸುತ್ತಿದ್ದೇವೆ ಮೆಮೊರಿ ಯಾವುದೇ ವಿನ್ಯಾಸಕ್ಕೆ ಅಗತ್ಯವಿರುವ ಪ್ರಮುಖ ನಿಯತಾಂಕವೆಂದರೆ ಮೆಮೊರಿ ಏಕೆಂದರೆ ನೀವು ಬಹಳ ದೊಡ್ಡ ಪ್ರೋಗ್ರಾಂ ಅನ್ನು ಡಂಪ್ ಮಾಡಲು ಬಯಸಿದರೆ ಮತ್ತು ನಿಮಗೆ ಸೀಮಿತ ಮೆಮೊರಿ ಇದ್ದರೆ ನೀವು ಅದನ್ನು ಹೇಗೆ ಮಾಡುತ್ತೀರಿ ಎಂದು ಯೋಚಿಸಬೇಕು ಆದ್ದರಿಂದ ಮೆಮೊರಿ ಒಂದು ಪ್ರಮುಖ ಅಂಶವಾಗಿದ್ದು ನೀವು ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿದಾಗ ಮತ್ತು ಎಂಬೆಡ್ ಮಾಡಿದಾಗ ಪೋರ್ಟ್ಗಳ ಸಂಖ್ಯೆ ಮತ್ತು ಅವುಗಳ ಪ್ರಕಾರಗಳನ್ನು ನಿರ್ಧರಿಸಬೇಕು ನಮಗೆ ಇನ್ಪುಟ್ ಔಟ್ಪುಟ್ ಪೋರ್ಟ್ಗಳು ಬೇಕು ನಮಗೆ ಅನಲಾಗ್ ಪೋರ್ಟ್ಗಳು ಬೇಕು ನಿರ್ದಿಷ್ಟ ಬೋರ್ಡ್ ಮತ್ತು ಆಪರೇಟಿಂಗ್ ಪರಿಸರದಲ್ಲಿ ಯಾವ ರೀತಿಯ ಪೋರ್ಟ್ಗಳಿವೆ ಎಂಬುದನ್ನು ನಾವು ನಿರ್ಧರಿಸಬೇಕು ಕೆಲವು ಡೆವಲಪ್ಮೆಂಟ್ ಬೋರ್ಡ್ಗಳಲ್ಲಿ ನಾವು ಕೆಲವು ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ ಬಳಸುತ್ತೇವೆ ಆದರೆ ಕೆಲವು ಕಂಪೈಲರ್ ಈಗಾಗಲೇ ಆನ್ಲೈನ್ನಲ್ಲಿ ಲಭ್ಯವಿದೆ ನೀವು ಆನ್ಲೈನ್ ಕಂಪೈಲರ್ ಅನ್ನು ಬಳಸುತ್ತಿರುವ ಕಾರಣ ನೀವು ಇಂಟರ್ನೆಟ್ ಸಂಪರ್ಕವನ್ನು ಹೊಂದಿರಬೇಕು ಎಂಬುದು ಮುಖ್ಯ ಅವಶ್ಯಕತೆಯಾಗಿದೆ ನಿಮ್ಮ ಕೋಡ್ ಅನ್ನು ಡೆವಲಪ್ಮೆಂಟ್ ಬೋರ್ಡ್ಗೆ ಕಂಪೈಲ್ ಮಾಡಲು ನಿಮಗೆ ನಿರ್ದಿಷ್ಟವಾದ ಸಾಫ್ಟ್ವೇರ್ ಅಗತ್ಯವಿದೆ ಇವು ಕೆಲವು ಸಾಮಾನ್ಯ ಡೆವಲಪ್ಮೆಂಟ್ ಬೋರ್ಡ್ಗಳಾಗಿವೆ ನಾವು ಬಳಸಲಿರುವುದು ಎಸ್ಟಿಎಂ32ಎಫ್401 ನ್ಯೂಕ್ಲಿಯೊ ಬೋರ್ಡ್ ಇದು ಎಆರ್ಎಂ ಕಾರ್ಟೆಕ್ಸ್ ಎಂ4 ಅನ್ನು ಆಧರಿಸಿದೆ ಮತ್ತು ಇದು 96 ಕೆಬಿ ಎಸ್ಆರ್ಎಎಂ ಅನ್ನು ಪಡೆದುಕೊಂಡಿದೆ ಇದು 512 ಕೆಬಿ ಫ್ಲ್ಯಾಷ್ ಮೆಮೊರಿಯನ್ನು ಪಡೆದುಕೊಂಡಿದೆ ಗಡಿಯಾರದ ವೇಗ 84 ಮೆಗಾಹರ್ಟ್ಜ್ ಆಗಿದೆ ಮತ್ತೊಂದು ಅತ್ಯಂತ ಜನಪ್ರಿಯ ಬೋರ್ಡ್ ಆರ್ಡುನೊ ಯುಎನ್ಒ ಆಗಿದೆ ಇದು ಮೈಕ್ರೋಚಿಪ್ ಎಟಿಮೆಗಾ 328ಪಿ ಆಧಾರಿತ ಓಪನ್ ಸೋರ್ಸ್ ಮೈಕ್ರೊಕಂಟ್ರೋಲರ್ ಬೋರ್ಡ್ ಆಗಿದೆ ಇದು 2 KB SRAM ಮತ್ತು 32 KB ಫ್ಲ್ಯಾಷ್ ಅನ್ನು ಪಡೆದುಕೊಂಡಿದೆ ಇದು 1 KB EEPROM ಅನ್ನು ಸಹ ಪಡೆದುಕೊಂಡಿದೆ ಇದು 16 ಮೆಗಾಹರ್ಟ್ಜ್ ಗಡಿಯಾರವನ್ನು ಹೊಂದಿದೆ ಎಸ್ಟಿಎಂ ಬೋರ್ಡ್ ಮತ್ತು ಆರ್ಡುನೊ ಯುಎನ್ಒನ ವೈಶಿಷ್ಟ್ಯಗಳನ್ನು ನೀವು ನೋಡಿದರೆ ಆರ್ಡುನೊಗೆ ಹೋಲಿಸಿದರೆ ಎಸ್ಟಿಎಂ ಹೆಚ್ಚು ಶಕ್ತಿಶಾಲಿಯಾಗಿದೆ ಎಂದು ನೀವು ಸ್ಪಷ್ಟವಾಗಿ ನೋಡಬಹುದು ಅದು ಹೊಂದಿರುವ ಮೆಮೊರಿಯನ್ನು ನೀವು ನೋಡುತ್ತೀರಿ 2 ಕೆಬಿಗೆ ಹೋಲಿಸಿದರೆ 96 ಕೆಬಿ 32 ಕೆಬಿ ಫ್ಲ್ಯಾಷ್ಗೆ ಹೋಲಿಸಿದರೆ 512 ಕೆಬಿ ಫ್ಲ್ಯಾಷ್ ಕ್ಲಾಕ್ ನ ವೇಗ 16 ಮೆಗಾಹೆರ್ಟ್ಜ್ಗೆ ಹೋಲಿಸಿದರೆ 84 ಮೆಗಾಹೆರ್ಟ್ಜ್ ಈಗ ನಾನು ನಿಮಗೆ ಒಂದು ಪ್ರಮುಖ ವಿಷಯವನ್ನು ಸಹ ಹೇಳಬೇಕು ನಾವು ತೋರಿಸುತ್ತಿರುವ ಅಪ್ಲಿಕೇಶನ್ಗಳನ್ನು ಆರ್ಡುನೊ ಯುಎನ್ಒ ಬೋರ್ಡ್ ಮತ್ತು ಎಸ್ಟಿಎಂ ಬೋರ್ಡ್ ಎರಡನ್ನೂ ಬಳಸಿ ಚಲಾಯಿಸಬಹುದು ನಮ್ಮ ಅಭಿವೃದ್ಧಿಗೆ ನಾವು ಯಾವುದಾದರೂ ಒಂದು ಬೋರ್ಡನ್ನು ಬಳಸಬಹುದು ಆದರೆ ನೀವು ನಿರ್ಮಿಸಲು ಪ್ರಯತ್ನಿಸುತ್ತಿರುವ ಒಂದು ದೊಡ್ಡ ಅಪ್ಲಿಕೇಶನ್ನ ಬಗ್ಗೆ ಯೋಚಿಸಿದಾಗ ಹೆಚ್ಚಿನ ಮೆಮೊರಿ ಅಗತ್ಯವಿರುತ್ತದೆ ಆ ಸಂದರ್ಭದಲ್ಲಿ ಎಸ್ಟಿಎಂ ಬೋರ್ಡ್ಗೆ ಆದ್ಯತೆ ನೀಡಲಾಗುತ್ತದೆ ಈಗ ಇನ್ನೂ ಹೆಚ್ಚು ಶಕ್ತಿಶಾಲಿ ಬೋರ್ಡ್ಗಳಿವೆ ಅವುಗಳಲ್ಲಿ ಒಂದು ರಾಸ್ಪ್ಬೆರಿ ಪೈ 3 ಮಾಡೆಲ್ ಬಿ ಇದು ಕ್ವಾಡ್ ಕೋರ್ 1 2 GHz ಬ್ರಾಡ್ಕಾಮ್ 64 ಬಿಟ್ ಸಿಪಿಯು ಅನ್ನು ಒಳಗೊಂಡಿದೆ ಇದರೊಂದಿಗೆ 1 ಜಿಬಿ RAM ವೈರ್ಲೆಸ್ ಲ್ಯಾನ್ ಬ್ಲೂಟೂತ್ ಈಥರ್ನೆಟ್ ಮತ್ತು ಯುಎಸ್ಬಿ ಇದನ್ನು ಕಂಪ್ಯೂಟರ್ನಂತೆ ಬಳಸಬಹುದು ಎಂದು ನೀವು ನೋಡಬಹುದು ಇದು ಅತ್ಯಾಧುನಿಕ ಅಪ್ಲಿಕೇಶನ್ ಅಭಿವೃದ್ಧಿಗೆ ಬಳಸಬಹುದಾದ ಉನ್ನತ ಮಟ್ಟದ ವೈಶಿಷ್ಟ್ಯಗಳನ್ನು ಪಡೆದುಕೊಂಡಿದೆ ಆದರೂ ನಾವು ಈ ನಿರ್ದಿಷ್ಟ ಕೋರ್ಸ್ನಲ್ಲಿ ರಾಸ್ಪ್ಬೆರಿ ಪೈ ಅನ್ನು ಬಳಸುವುದಿಲ್ಲ ಮತ್ತೊಂದು ಮೈಕ್ರೊಕಂಟ್ರೋಲರ್ ಬೋರ್ಡ್ ಪಿಐಸಿ ಮೈಕ್ರೊಕಂಟ್ರೋಲರ್ ಬೋರ್ಡ್ ಇದು 16F877A ಮಾದರಿಯಲ್ಲಿ ಒಂದಾಗಿದೆ ವೈಶಿಷ್ಟ್ಯವು ಈ ರೀತಿಯಾಗಿದೆ ಇದು 8 ರಿಂದ 32 ಕೆಬಿ ಫ್ಲ್ಯಾಷ್ ಪಡೆದಿದೆ ಮತ್ತು ಕ್ಲಾಕ್ನ ವೇಗ 10 ರಿಂದ 80 ಮೆಗಾಹೆರ್ಟ್ಜ್ವರೆಗೆ ಇರುತ್ತದೆ ಆದ್ದರಿಂದ ನೀವು ಸರಳವಾದ ರೀತಿಯ ಅಪ್ಲಿಕೇಶನ್ಗಳನ್ನು ಅಭಿವೃದ್ಧಿಪಡಿಸುವ ಬಗ್ಗೆ ಯೋಚಿಸಿದಾಗ ನೀವು ಪಿಐಸಿ ಆಧಾರಿತ ಮೈಕ್ರೊಕಂಟ್ರೋಲರ್ ಸಿಸ್ಟಮ್ಗಳನ್ನು ಬಳಸುವ ಬಗ್ಗೆ ಯೋಚಿಸಬಹುದು ನಾನು ಈಗಾಗಲೇ ನಿಮಗೆ ಹೇಳಿದಂತೆ ಈ ನಿರ್ದಿಷ್ಟ ಕೋರ್ಸ್ನಲ್ಲಿ ನಾವು ಈ ಕೆಳಗಿನ ಬೋರ್ಡ್ಗಳನ್ನು ಬಳಸಿಕೊಂಡು ಪರಿಕಲ್ಪನೆಗಳನ್ನು ಪ್ರದರ್ಶಿಸುತ್ತೇವೆ ಮೊದಲನೆಯದು ಎಸ್ಟಿಎಂ32ಎಫ್401 ನ್ಯೂಕ್ಲಿಯೊ ಬೋರ್ಡ್ ಮತ್ತು ಇನ್ನೊಂದು ಆರ್ಡುನೊ ಯುಎನ್ಒ ಈಗ ಇತರ ಬೋರ್ಡ್ಗಳಿಗೆ ಇಂಟರ್ಫೇಸಿಂಗ್ ಮತ್ತು ಸಾಫ್ಟ್ವೇರ್ ಅಭಿವೃದ್ಧಿಯ ಪ್ರಕ್ರಿಯೆಯು ಸಾಕಷ್ಟು ಹೋಲುತ್ತದೆ ನಾವು ಎಸ್ಟಿಎಂ ಬೋರ್ಡ್ ಮತ್ತು ಆರ್ಡುನೊ ಯುಎನ್ಒ ಬಗ್ಗೆ ಮಾತ್ರ ಚರ್ಚಿಸುತ್ತಿರುವುದರಿಂದ ನೀವು ಬೇರೆ ಯಾವುದೇ ಬೋರ್ಡ್ ಅನ್ನು ಇಂಟರ್ಫೇಸ್ ಮಾಡಲು ಬಯಸಿದರೆ ಪ್ರಕ್ರಿಯೆಯು ತುಂಬಾ ಭಿನ್ನವಾಗಿರುವುದಿಲ್ಲ ಕನಿಷ್ಠ ಒಂದು ಅಥವಾ ಎರಡು ಬೋರ್ಡ್ಗಳನ್ನು ಬಳಸಿಕೊಂಡು ಪರಿಕಲ್ಪನೆಯನ್ನು ಕಲಿಯುವುದು ಬಹಳ ಮುಖ್ಯ ಆದ್ದರಿಂದ ನಿಮಗೆ ಮೂಲ ಪ್ರಕ್ರಿಯೆ ತಿಳಿಯಲಿದೆ ಮತ್ತು ಈ ಕೋರ್ಸ್ಗೆ ನೀವು ಎರಡು ಬೋರ್ಡ್ಗಳಲ್ಲಿ ಒಂದನ್ನಾದರೂ ಖರೀದಿಸಿ ಎಂದು ಬಲವಾಗಿ ಶಿಫಾರಸು ಮಾಡಲಾಗುವುದು ಮತ್ತು ಪ್ರಯೋಗಗಳನ್ನು ಮಾಡಬೇಕು ಈ ನಿರ್ದಿಷ್ಟ ಕೋರ್ಸ್ನಲ್ಲಿನ ಅನೇಕ ಪ್ರಯೋಗಗಳ ಕುರಿತು ನಾವು ನೋಡುತ್ತೇವೆ ನೀವು ಮುಂದುವರಿಯಬೇಕು ಈ ಬೋರ್ಡ್ಗಳಲ್ಲಿ ಒಂದನ್ನಾದರೂ ಖರೀದಿಸಬೇಕು ಮತ್ತು ನೀವು ನಮ್ಮೊಂದಿಗೆ ಪ್ರಯೋಗಗಳನ್ನು ಮಾಡಬಹುದು ಈಗ ನಾನು ಎಸ್ಟಿಎಂ32ಎಫ್401 ನ್ಯೂಕ್ಲಿಯೊ ಡೆವಲಪ್ಮೆಂಟ್ ಬೋರ್ಡ್ನೊಂದಿಗೆ ಮುಂದುವರಿಯುತ್ತೇನೆ ಇದು ನಾವು ಬಳಸುತ್ತಿರುವ ಬೋರ್ಡ್ ಇದು ಕೆಲವು ಡಿಜಿಟಲ್ ಪಿನ್ಗಳನ್ನು ಪಡೆದುಕೊಂಡಿದೆ ಕೆಲವು ಅನಲಾಗ್ ಪಿನ್ಗಳು ಒಂದು ಶಕ್ತಿ ಇದೆ ಇದು ಯುಎಸ್ಬಿ ಸಂಪರ್ಕವಾಗಿದ್ದು ಇದರ ಮೂಲಕ ನೀವು ಯುಎಸ್ಬಿ ಪೋರ್ಟ್ ಮೂಲಕ ಸಂಪರ್ಕಿಸಬಹುದು ಈ ಬೋರ್ಡ್ಅನ್ನು ಎಸ್ಟಿ ಮೈಕ್ರೋಎಲೆಕ್ಟ್ರೊನಿಕ್ಸ್ ಎಂಬ ಕಂಪನಿಯು ಅಭಿವೃದ್ಧಿಪಡಿಸಿದೆ ಈ ನಿರ್ದಿಷ್ಟ ಮಂಡಳಿಯೊಳಗಿನ ಸಿಪಿಯು ARM ಕಾರ್ಟೆಕ್ಸ್ ಎಂ4 ಇದು 512 ಕೆಬಿ ಫ್ಲ್ಯಾಷ್ ಮೆಮೊರಿಯನ್ನು ಪಡೆದುಕೊಂಡಿದೆ ಅದು ಪ್ರೊಗ್ರಾಮೆಬಲ್ ಮತ್ತು 96 ಕೆಬಿ ಎಸ್ಆರ್ಎಎಂ ಆಗಿದೆ ಇದು ಯುಎಸ್ಬಿ ಕನೆಕ್ಟರ್ ಎಂದು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ ಇಲ್ಲಿ ಯುಎಸ್ಬಿ 2 ಇಲ್ಲಿಂದ ನಿಮ್ಮ ಪಿಸಿಗೆ ಸಂಪರ್ಕಿಸಲು ನಿಮಗೆ ಈ ಯುಎಸ್ಬಿ ಅಗತ್ಯವಿದೆ ಈಗ ಈ ನಿರ್ದಿಷ್ಟ ಬೋರ್ಡ್ mbed ಶಕ್ತಗೊಂಡಿದೆ ಆದ್ದರಿಂದ ನಾವು ಏನು ಮಾಡುತ್ತೇವೆಂದರೆ ನಾವು mbed org ವೆಬ್ಸೈಟ್ಗೆ ಹೋಗುತ್ತೇವೆ ಅದಕ್ಕಾಗಿ ನಾನು ನಿಮಗೆ ನಿಖರವಾದ URL ಅನ್ನು ನೀಡುತ್ತೇನೆ ಮತ್ತು ಅಲ್ಲಿ ನಾವು ನಿಜವಾಗಿ ಕೋಡ್ ಅನ್ನು ಬರೆಯುತ್ತೇವೆ ಮತ್ತು ಕೋಡ್ ಅನ್ನು ಈ ನಿರ್ದಿಷ್ಟ ಬೋರ್ಡ್ಗೆ ಡಂಪ್ ಮಾಡುತ್ತೇವೆ ತದನಂತರ ನೀವು ಈ ಐಒ ಪಿನ್ಗಳ ಮೂಲಕ ಸಂಪರ್ಕ ಸಾಧಿಸುತ್ತೀರಿ ಅಥವಾ ಅನಲಾಗ್ ಪಿನ್ಗಳ ಮೂಲಕ ನೀವು ಸಂಪರ್ಕಿಸುತ್ತೀರಿ ನೀವು ಹಲವಾರು ಇತರ ಕೆಲಸಗಳನ್ನು ಮಾಡಬಹುದು ಈ ನಿರ್ದಿಷ್ಟ ಕೋರ್ಸ್ನಲ್ಲಿ ನಾವು ಈ ಆನ್ಲೈನ್ ಎಂಬೆಡ್ ಕಂಪೈಲರ್ ಅನ್ನು ಬಳಸಿದ್ದೇವೆ IDE ಯ ವ್ಯಾಪಕ ಶ್ರೇಣಿಯ ಆಯ್ಕೆ ಇದೆ ಆದ್ದರಿಂದ ನೀವು ARM ಕೈಲ್ ಅಥವಾ IAR ಸೇರಿದಂತೆ ಜಿಸಿಸಿ ಆಧಾರಿತ IDE ಗಳನ್ನು ಸಹ ಬಳಸಬಹುದು ಇದು ಈ ಬೋರ್ಡ್ನ ರೇಖಾಚಿತ್ರ ಬಳಕೆದಾರರ ಗುಂಡಿಯಾಗಿರುವ ನೀಲಿ ಬಣ್ಣದ ಬಟನ್ ಇದೆ ಇದು ರೀಸೆಟ್ ಬಟನ್ ಆಗಿದ್ದು ಅದನ್ನು ಸಾಧನವನ್ನು ಮರುಹೊಂದಿಸಲು ಬಳಸಲಾಗುತ್ತದೆ ನಾನು ಮಾತನಾಡುತ್ತಿದ್ದ ಕನೆಕ್ಟರ್ ಇಲ್ಲಿದೆ ಎ ಟು ಮಿನಿ ಬಿ ಎಂದು ಟೈಪ್ ಮಾಡಿ ಮತ್ತು ಕೆಂಪು ಹಸಿರು ಎಲ್ಇಡಿ ಇದೆ ಈ ಯುಎಸ್ಬಿ ಮೂಲಕ ನೀವು ಕೋಡ್ ಅನ್ನು ಡಂಪ್ ಮಾಡುವಾಗಲೆಲ್ಲಾ ಈ ಕೆಂಪು ಹಸಿರು ಎಲ್ಇಡಿ ಹೊಳೆಯುತ್ತದೆ ಎಂದು ನೀವು ನೋಡುತ್ತೀರಿ ಇವು ಆರ್ಡುನೊ ಕನೆಕ್ಟರ್ಗಳು ಮತ್ತು ಇನ್ನೂ ಅನೇಕ ಪೋರ್ಟ್ ಗಳಿವೆ ನೀವು ಈ ಪೋರ್ಟ್ಗಳನ್ನು ನೋಡಬಹುದು ಈ ಪೋರ್ಟ್ಗಳು ಮೂಲತಃ ನಾವು ಬಳಸಬಹುದಾದ ಸಿಗ್ನಲ್ ಕನೆಕ್ಟರ್ ಈ ಕನೆಕ್ಟರ್ಗಳ ಹೊರತಾಗಿ ಇನ್ನೂ ಅನೇಕ ಕನೆಕ್ಟರ್ಗಳನ್ನು ಬಳಸಬಹುದೆಂದು ನೀವು ನೋಡಬಹುದು ಆದರೆ ನಮ್ಮ ಪ್ರಯೋಗದಲ್ಲಿ ನಾವು ಹೆಚ್ಚಾಗಿ ಈ ಆರ್ಡುನೊ ಕನೆಕ್ಟರ್ಗಳನ್ನು ಬಳಸಿದ್ದೇವೆ ನಮಗೆ ತಿಳಿದಿರುವಂತೆ ಹಲವಾರು ಡಿಜಿಟಲ್ ಐಒ ಪೋರ್ಟ್ಗಳಿವೆ ಪಿಡಬ್ಲ್ಯೂಎಂ ಅಥವಾ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಶಕ್ತಗೊಂಡ ಪೋರ್ಟ್ಗಳೂ ಇವೆ ಮತ್ತು ಅನಲಾಗ್ ಇನ್ಪುಟ್ ಪೋರ್ಟ್ಗಳಿವೆ ಡಿಜಿಟಲ್ ಐ ಒDigital IO ಪೋರ್ಟ್ ರೇಖೆಗಳನ್ನು ಇಂಟರಪ್ಟ್ ಇನ್ಪುಟ್ ನಂತೆ ಬಳಸಬಹುದು ಇದನ್ನು ಈಗಾಗಲೇ ಚರ್ಚಿಸಲಾಗಿದೆ ನಾನು ಈಗಾಗಲೇ ನಿಮಗೆ ಯುಎಸ್ಬಿ ಕನೆಕ್ಟರ್ ಅನ್ನು ತೋರಿಸಿದ್ದೇನೆ ಅದರ ಮೂಲಕ ನೀವು ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ಗೆ ಸಂಪರ್ಕ ಹೊಂದಬೇಕು ನಂತರ ನೀವು ಅಲ್ಲಿರುವ ಐಡಿಯನ್ನು ತೆರೆಯಬೇಕು ಮತ್ತು ನಂತರ ನೀವು ಪ್ರೋಗ್ರಾಂ ಅನ್ನು ಬರೆಯಬೇಕಾಗುತ್ತದೆ ಅಗತ್ಯವಿರುವ ಡ್ರೈವರ್ ಲೈಬ್ರರಿಗಳನ್ನು ಬಳಸಿಕೊಂಡು ನೀವು ಪ್ರೋಗ್ರಾಂ ಅನ್ನು ಸಿ ಯಲ್ಲಿ ಬರೆದ ನಂತರ ಕೋಡ್ ಅನ್ನು ಕಂಪೈಲ್ ಮಾಡಲು ನೀವು ಆನ್ಲೈನ್ ಕಂಪೈಲರ್ ಅನ್ನು ಬಳಸಬಹುದು ಈ ನಿರ್ದಿಷ್ಟ ಕೋಡ್ ಡೌನ್ಲೋಡ್ ಆಗುವ ಕೋಡ್ ಅನ್ನು ನೀವು ಒಮ್ಮೆ ಕಂಪೈಲ್ ಮಾಡಿದ ನಂತರ ನಿಮ್ಮ ಡೌನ್ಲೋಡ್ ಫೋಲ್ಡರ್ನಲ್ಲಿ ಇದನ್ನು ನೀವು ಕಾಣಬಹುದು ಮತ್ತು ನಂತರ ನೀವು ನಿರ್ದಿಷ್ಟ ಕೋಡ್ ಅನ್ನು ನಕಲಿಸಬಹುದು ಮತ್ತು ಅದನ್ನು ಸಾಧನದಲ್ಲಿ ಇರಿಸಬಹುದು ನಾನು ನಿಮಗೆ ಹೇಳಿರುವ ಈ ನಿರ್ದಿಷ್ಟ ವಿಷಯದ ಮೂಲಕ ನಾನು ನಿಮ್ಮನ್ನು ಕರೆದೊಯ್ಯುತ್ತೇನೆ ಆದರೆ ನೀವು ಈ ನಿರ್ದಿಷ್ಟ ಎಸ್ಟಿಎಂ ಬೋರ್ಡ್ ಬಳಸುವಾಗ ಅನುಸರಿಸಬೇಕಾದ ಹಂತಗಳು ಕೆಳಗಿನಂತಿವೆ ಈಗ ನಾವು ಆರ್ಡುನೊ ಯುಎನ್ಒ ಡೆವಲಪ್ಮೆಂಟ್ ಬೋರ್ಡ್ಗೆ ಹೋಗೋಣ ಇದು ಆರ್ಡುನೊ ಯುಎನ್ಒ ಡೆವಲಪ್ಮೆಂಟ್ ಬೋರ್ಡ್ ಇವು ಡಿಜಿಟಲ್ ಮತ್ತು ಪಿಡಬ್ಲ್ಯೂಎಂ ಪೋರ್ಟ್ಗಳು ಎಂದು ನೀವು ನೋಡಬಹುದು ಇದು ಅನಲಾಗ್ ಪೋರ್ಟ್ಗಳು ಇದು ಶಕ್ತಿಗಾಗಿ ಇದು ಮೈಕ್ರೊಕಂಟ್ರೋಲರ್ ಚಿಪ್ ಅದನ್ನು ಶಕ್ತಿಯನ್ನು ನೀಡಲು ನೀವು ಯುಎಸ್ಬಿ ಕನೆಕ್ಟರ್ ಅನ್ನು ಬಳಸಬಹುದು ಅಥವಾ ಅದನ್ನು ಶಕ್ತಿಯನ್ನು ನೀಡಲು ನೀವು 9 ವೋಲ್ಟ್ ಬ್ಯಾಟರಿಯನ್ನು ಸಹ ಬಳಸಬಹುದು ಆರ್ಡುನೊ ಯುಎನ್ಒ ಡೆವಲಪ್ಮೆಂಟ್ ಬೋರ್ಡ್ ಎಟಿಮೆಗಾ 328 ಮೈಕ್ರೊಕಂಟ್ರೋಲರ್ ಅನ್ನು ಆಧರಿಸಿದೆ 14 ಡಿಜಿಟಲ್ ಇನ್ಪುಟ್ ಔಟ್ಪುಟ್ ಪಿನ್ಗಳಿವೆ ಈ ಪ್ರತಿಯೊಂದು ಪಿನ್ಗಳನ್ನು ಇನ್ಪುಟ್ ಪಿನ್ ಆಗಿ ಬಳಸಲು ಪ್ರೋಗ್ರಾಮ್ ಮಾಡಬಹುದು ಅಥವಾ ಅದನ್ನು ಔಟ್ಪುಟ್ ಪಿನ್ಗಾಗಿ ಬಳಸಬಹುದು ಮತ್ತು 16 ಅನಲಾಗ್ ಇನ್ಪುಟ್ ಪಿನ್ಗಳಿವೆ ಇದು 32 ಕೆಬಿಯ ಫ್ಲ್ಯಾಷ್ ಮೆಮೊರಿಯನ್ನು ಹೊಂದಿದೆ ಇದು 2 ಕೆಬಿಯ ಎಸ್ಆರ್ಎಎಂ ಅನ್ನು ಒದಗಿಸುತ್ತದೆ ಇದು 1 ಕೆಬಿಯ ಇಇಪ್ರೋಮ್ ಅನ್ನು ಪಡೆದುಕೊಂಡಿದೆ ಮತ್ತು ಕ್ಲಾಕ್ನ ವೇಗ 16 ಮೆಗಾಹರ್ಟ್ಜ್ ಆಗಿದೆ ಈ ಆರ್ಡುನೊ ಬೋರ್ಡ್ನ ಕೆಲವು ವಿಶಿಷ್ಟ ಲಕ್ಷಣಗಳು ಇವು ನಾನು ನಿಮಗೆ ಹೇಳಿದಂತೆ ಇದು ಯುಎಸ್ಬಿ ಪೋರ್ಟ್ ಆಗಿದ್ದು ಅದರ ಮೂಲಕ ನೀವು ಪಿಸಿಯ ಯುಎಸ್ಬಿ ಪೋರ್ಟ್ಗೆ ಸಂಪರ್ಕಿಸಬಹುದು ಇದು ನಾವು ಬಳಸುತ್ತಿರುವ ಮೈಕ್ರೊಕಂಟ್ರೋಲರ್ ಇವು ಅನಲಾಗ್ ಪಿನ್ಗಳ ಸೆಟ್ ಇವು ಶಕ್ತಿಗಾಗಿ ಮತ್ತು ಇವು ಡಿಜಿಟಲ್ ಪಿನ್ಗಳು ಎಂದು ನೀವು ನೋಡಿದರೆ ಆದರೆ ಕೆಲವು ಡಿಜಿಟಲ್ ಪಿನ್ಗಳು ಸಹ ಪಿಡಬ್ಲ್ಯೂಎಂ ಆಗಿವೆ ಮುಂದೆ ಪಿಡಬ್ಲ್ಯೂಎಂ ಎಂದರೇನು ಎಂದು ನಾವು ನಿರ್ದಿಷ್ಟವಾಗಿ ಪರಿಶೀಲಿಸುತ್ತೇವೆ ಈ ಸಂಪೂರ್ಣ ಬೋರ್ಡ್ಗೆ ನೀವು ಶಕ್ತಿ ತುಂಬಲು ಡಿಸಿ ಪವರ್ ಜ್ಯಾಕ್ ಸಹ ಇದೆ ಎಂದು ನೀವು ನೋಡಬಹುದು ನಾನು ಈಗಾಗಲೇ ನಿಮಗೆ ಹೇಳಿದಂತೆ ಇನ್ನೂ ಕೆಲವು ಡೆವಲಪ್ಮೆಂಟ್ ಬೋರ್ಡ್ಗಳಿವೆ ಅವುಗಳಲ್ಲಿ ಒಂದು ರಾಸ್ಪ್ಬೆರಿ ಪೈ 3 ಮಾದರಿಯು ಹೆಚ್ಚು ಅತ್ಯಾಧುನಿಕವಾಗಿದೆ ಇದು ಎರಡು ಯುಎಸ್ಬಿ ಪೋರ್ಟ್ಗಳನ್ನು ಪಡೆದುಕೊಂಡಿದೆ ಇದು ನೆಟ್ವರ್ಕ್ಗಾಗಿ ಇವು ಆಡಿಯೋ ಮತ್ತು ವಿಡಿಯೋ ಇದು ಎಚ್ಡಿಎಂಐ ಪೋರ್ಟ್ ಅನ್ನು ಸಹ ಹೊಂದಿದೆ ಮೈಕ್ರೋ ಯುಎಸ್ಬಿ ಪವರ್ ಪಾಯಿಂಟ್ ಇದೆ ಇದು ಡಿಸ್ಪ್ಲೇ ಪೋರ್ಟ್ ಆಗಿದೆ ಈ ಹಿಂಭಾಗದಲ್ಲಿ ನೀವು ಮೈಕ್ರೊ ಎಸ್ಡಿಯನ್ನು ಸಹ ಹಾಕಬಹುದು ಬ್ಲೂಟೂತ್ ಅನ್ನು ಸಕ್ರಿಯಗೊಳಿಸಲಾಗಿದೆ ಮತ್ತು ಇದು ಸಿಪಿಯು ಮೆಮೊರಿ ಮತ್ತು ಇವು ಪಿನ್ಗಳಾಗಿ ಪೋರ್ಟ್ಗಳಾಗಿ ಬಳಸಬಹುದು ಪಿಐಸಿ ಬೋರ್ಡ್ ಸಾಮಾನ್ಯವಾಗಿ ಈ ಪಿನ್ಗಳನ್ನು ಹೊಂದಿರುತ್ತದೆ ಮತ್ತು ಇವು ಕೆಲವು ವಿಶಿಷ್ಟ ಲಕ್ಷಣಗಳಾಗಿವೆ ಇದು ಪೋರ್ಟ್ ಎ ಪೋರ್ಟ್ ಎ ಪಿನ್ ಸಂಖ್ಯೆ 2 ರಿಂದ ಪಿನ್ ಸಂಖ್ಯೆ 7 ರವರೆಗೆ ಪೋರ್ಟ್ ಇ ಪಿನ್ ಸಂಖ್ಯೆ 8 ರಿಂದ 10 ರವರೆಗೆ ಮತ್ತು ಹೀಗೆ ಪ್ರತಿಯೊಂದು ಪಿನ್ಗಳು ಕೆಲವು ಕ್ರಿಯಾತ್ಮಕತೆಯನ್ನು ಪಡೆದಿವೆ ಮತ್ತು ಈ ನಿರ್ದಿಷ್ಟ ಪಿನ್ನ ವಿವಿಧ ವೈಶಿಷ್ಟ್ಯಗಳಿವೆ ಇದು ಪಿಐಸಿ 16ಎಫ್877 ಎ ಮೈಕ್ರೊಕಂಟ್ರೋಲರ್ ಅನ್ನು ತೋರಿಸುವ ಮಾದರಿ ರೇಖಾಚಿತ್ರವಾಗಿದೆ ಇದು ಸಾಮಾನ್ಯವಾಗಿ ಹೀಗೆ ಕಾಣುತ್ತದೆ ಇವುಗಳು ನೀವು ಸಂಪರ್ಕಿಸಿ ಪ್ರೋಗ್ರಾಮಿಂಗ್ ಮಾಡಬಹುದಾದ ಪಿನ್ಗಳು ನಾವು ಈ ಉಪನ್ಯಾಸದ ಅಂತ್ಯಕ್ಕೆ ಬಂದಿದ್ದೇವೆ ಮತ್ತು ನಾವು ಎರಡು ಪ್ರಮುಖ ಬೋರ್ಡ್ಗಳ ಬಗ್ಗೆ ಚರ್ಚಿಸಿದ್ದೇವೆ ಒಂದು ಎಸ್ಟಿಎಂ ಬೋರ್ಡ್ ಮತ್ತೊಂದು ಆರ್ಡುನೊ ಯುಎನ್ಒ ಆದರೆ ಇತರ ಬೋರ್ಡ್ ಹೇಗೆ ಕಾಣುತ್ತದೆ ಎಂಬುದರ ಬಗ್ಗೆ ಒಂದು ಅವಲೋಕನವನ್ನು ಸಹ ನಾವು ನಿಮಗೆ ನೀಡಿದ್ದೇವೆ ನಂತರದ ವಾರದಲ್ಲಿ ನಾನು ಹೆಚ್ಚಿನ ವಿವರಗಳಲ್ಲಿ ಎಸ್ಟಿಎಂ ಬೋರ್ಡ್ನತ್ತ ಗಮನ ಹರಿಸುತ್ತೇನೆ ಧನ್ಯವಾದಗಳು